ಲೆಕ್ಚರ್ 35 ಕ್ಕೆ ಸ್ವಾಗತ ಈ ಲೆಕ್ಚರ್ ನಲ್ಲಿನಾನು ಎರಡು ಕಮ್ಯುನಿಕೇಶನ್ ಪ್ರೊಟೊಕಾಲ್ ಗಳ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆಒಂದು GSM ಹಾಗು ಇನ್ನೊಂದು Bluetooth GSM ಅಂದರೆ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಶನ್ GSM ಒಂದು ಡಿಜಿಟಲ್ ಮೊಬೈಲ್ ನೆಟ್ವರ್ಕ್ ಆಗಿದೆ ಇದನ್ನು ಮೊಬೈಲ್ ಫೋನ್ ಅನ್ನು ಉಪಯೋಗಿಸುವವರು ಬಳಸುತ್ತಾರೆ ಇದು ಟೈಮ್ ಡಿವಿಜನ್ ಮಲ್ಟಿಪಲ್ ಆಕ್ಸೆಸ್ ನ ಬದಲಾವಣೆಯನ್ನು ಉಪಯೋಗಿಸುತ್ತದೆ GSM ವು ಡೇಟಾವನ್ನು ಡಿಜಿಟೈಸ್ ಮಾಡುತ್ತದೆ ಕಂಪ್ರೆಸ್ ಮಾಡುತ್ತದೆ ಹಾಗು ಚಾನೆಲ್ ನ ಮೂಲಕ ಬೇರೆ ಎರಡು ಯುಝರ್ ಡೇಟಾಗಳ ರಾಶಿಯೊಂದಿಗೆ ಪ್ರತಿಯೊಂದನ್ನು ತನ್ನದೇ ಟೈಮ್ ಸ್ಲಾಟ್ ನಲ್ಲಿ ಕಳುಹಿಸುತ್ತದೆ ಸೋ ಇದರ ಅರ್ಥ ಏನು ಇದರ ಅರ್ಥ ಏನೆಂದರೆ ಅದು ಡೇಟಾವನ್ನು ಡಿಜಿಟೈಸ್ ಮಾಡುತ್ತದೆ ಕಂಪ್ರೆಸ್ ಮಾಡುತ್ತದೆ ಹಾಗು ಅದನ್ನು ಚಾನೆಲ್ ಮೂಲಕ ಕಳುಹಿಸುತ್ತದೆ ಅಲ್ಲಿ ಬೇರೆ ಎರಡು ಡೇಟಾಗಳು ಸಹ ಚಲಿಸುತ್ತಿರುತ್ತದೆ ಸೋ ಅವುಗಳು time division multiple access ಅನ್ನು ಉಪಯೋಗಿಸಿ ಆ ಚಾನೆಲ್ಅನ್ನು ಶೇರ್ ಮಾಡುತ್ತವೆ GSM ವು ಬೇರೆ ಟೆಕ್ನಾಲಜಿಗಳೊಂದಿಗೆ ಮೊಬೈಲ್ ನ ಟೆಲಿಕಾಂ ನ ಇವೊಲುಷನ್ ನ ಭಾಗವಾಗಿದೆಇವು ಬೇರೆ ಪ್ರೊಟೊಕಾಲ್ ಅನ್ನು ಒಳಗೊಂಡಿರಬಹುದು General Packet Radio Service ನ ಹಾಗೆ ಪ್ಯಾಕೆಟ್ ಡೇಟಾವನ್ನು ಕಳುಹಿಸಲು ಎನ್ಹಾನ್ಸ್ಡ್ ಡೇಟಾ GSM ಎನ್ವಿರಾನ್ಮೆಂಟಲ್ ಹಾಗು ಯುನಿವರ್ಸಲ್ ಮೊಬೈಲ್ ಟೆಲಿಕಮ್ಯುನಿಕೇಶನ್ ಸರ್ವೀಸ್ ನಮ್ಮ ಕೇಸಿನಲ್ಲಿ ನಾವು GSM ಅನ್ನು ಉಪಯೋಗಿಸಿರುವುದು ಏಕೆಂದರೆ SMS ಅನ್ನು ಮೈಕ್ರೋಕಂಟ್ರೋಲರ್ ನಿಂದ ಬೇರೆ ಮೊಬೈಲ್ ಡಿವೈಸ್ ಗೆ ಟ್ರಾನ್ಸ್ಮಿಟ್ ಮಾಡಲು ಹಾಗು SMS ಅನ್ನು ಬೇರೆ ಯಾವುದೇ ಮೊಬೈಲ್ ಡಿವೈಸ್ ನಿಂದ ಮೈಕ್ರೋಕಂಟ್ರೋಲರ್ಗೆ ಕನೆಕ್ಟ್ ಆಗಿರುವ GSM ಗೆ ರಿಸೀವ್ ಮಾಡಲು ಸೋ ಈ ಎರಡು ವಸ್ತುಗಳನ್ನು ನಾವು ಪ್ರಯೋಗದಲ್ಲಿ ತೋರಿಸಿದ್ದೇವೆ ಆದರೆ ಬೇರೆ ವಸ್ತುಗಳನ್ನು ಸಹ ಉಪಯೋಗಿಸಬಹುದು ನೀವು ಪ್ಯಾಕೆಟ್ ಅನ್ನು GPRS ಮೂಲಕ ಕಳುಹಿಸಬಹುದು ಸೋ ಅದಕ್ಕೆ ತಕ್ಕಂತೆ ನೀವೇ ನಿಮ್ಮ GSM ಅನ್ನು ಕೆಲಸ ಮಾಡುವಂತೆ ಮಾಡಬೇಕು ನೀವು ಒಂದು ಪರ್ಟಿಕುಲರ್ ಆದ ಕಮಾಂಡ್ ಅನ್ನು ಡೇಟಾವನ್ನು GPRS ಮೂಲಕ ತಯಾರಿಸಲು ಅಥವಾ ಕಳುಹಿಸಲು ಉಪಯೋಗಿಸಬೇಕು ಇದೊಂದು ಬೇಸಿಕ್ ಆಗಿ GSM ಸಿಸ್ಟಮ್ ನ ಆರ್ಕಿಟೆಕ್ಚರ್ ಆಗಿದೆ ಇದು ಮೊಬೈಲ್ ಸ್ಟೇಷನ್ ನಲ್ಲಿ MS ಆಗಿದೆ ಹಾಗು ಇದು ಎರಡು ಕಾಂಪೊನೆಂಟ್ ಗಳನ್ನು ಹೊಂದಿದೆ ಒಂದು ಮೊಬೈಲ್ ಇಕ್ವಿಪ್ಮೆಂಟ್ ಆಗಿದೆ ಹಾಗು ಇನ್ನೊಂದು ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್ ಅಥವಾ SIM BTS ಅಂದರೆ ಬೇಸ್ ಟ್ರಾನ್ಸಿವರ್ ಸ್ಟೇಷನ್ ನೀವು ನೋಡುತ್ತಿದ್ದೀರಿ ಇದು ಒಬ್ಬ ಮನುಷ್ಯ ಸೋ ಇದು ಒಂದು ಸೆಲ್ ನಿಮ್ಮ ಬಳಿ ಈ ಸೆಲ್ ನಲ್ಲಿ ಒಂದು BTS ಇದೆ ನಿಮ್ಮ ಬಳಿ ಇನ್ನೊಂದು ಸೆಲ್ ಇದೆ ಅದರಲ್ಲಿ ಇನ್ನೊಂದು BTS ಇದೆ ಹಾಗು ಇದನ್ನು ಉಪಯೋಗಿಸುತ್ತಾರೆ ಹಾಗು ಇದು ಹೈಸ್ಪೀಡ್ ಟ್ರಾನ್ಸ್ಮಿಟರ್ ಹಾಗು ರಿಸೀವರ್ ಅನ್ನು ಹೊಂದಿದೆ ಹಾಗು ಇದು ಎರಡು ಚಾನೆಲ್ ಗಳನ್ನು ನೀಡುತ್ತದೆ ಒಂದು ಸಿಗ್ನಲಿಂಗ್ ಮಾಡಲು ಸಿಗ್ನಲಿಂಗ್ ನ ಡೇಟಾವನ್ನು ಟ್ರಾನ್ಸ್ಫರ್ ಮಾಡಲುಹಾಗು ಇನ್ನೊಂದು ಡೇಟಾ ಚಾನೆಲ್ ಗಾಗಿ ಆಗಿದೆ ನಂತರ ನಮ್ಮ ಬಳಿ ಇರುವುದು ಬೇಸ್ ಸ್ಟೇಷನ್ ಕಂಟ್ರೋಲರ್ ಅಥವಾ BSC ಹಾಗು ನೀವು ನೋಡಬಹುದು ಈ ಬೇಸ್ ವು ಬಂದು ಎರಡು BTS ನೊಂದಿಗೆ ಕನೆಕ್ಟ್ ಆಗುತ್ತದೆ ಈ ಬೇಸ್ ಸ್ಟೇಷನ್ ಕಂಟ್ರೋಲರ್ ವು ಹಲವಾರು BTS ಗಳನ್ನು ಕಂಟ್ರೋಲ್ ಮಾಡುತ್ತದೆನಿಮ್ಮ ಬಳಿ ಒಂದು BTS ಇಲ್ಲಿ ಹಾಗು ಇನ್ನೊಂದು BTS ಇಲ್ಲಿ ಇದೆಸೋ ಇದನ್ನು BSC ಯು ಕಂಟ್ರೋಲ್ ಮಾಡುತ್ತಿರುವುದು ನೀವು ನೋಡಬಹುದು ಹಾಗು ಇದು ರೇಡಿಯೋ ರಿಸೋರ್ಸ್ ಮ್ಯಾನೆಜ್ಮೆಂಟ್ ಅನ್ನು ಸಹ ಮಾಡುತ್ತದೆ ಟೈಮ್ ಹಾಗು ಫ್ರೀಕ್ವೆನ್ಸಿ ಸಿಂಕ್ರೊನೈಸೇಷನ್ ವು BTS ಅನ್ನು ಕೊಡುತ್ತದೆ ಸೋ ನಮ್ಮ ಬಳಿ ಮೊಬೈಲ್ ಬೇಸ್ ಸ್ಟೇಷನ್ ಗಳಿವೆಪ್ರತಿಯೊಂದು ಸಹ ಒಂದು BTS ಅನ್ನು ಈ ಸೆಲ್ ನಲ್ಲಿ ಹೊಂದಿದೆ ಹಾಗು ಸ್ವಲ್ಪ ಸಂಖ್ಯೆಯ BTS ಗಳು ಇವು ಬೇರೆ ಬೇರೆ ಸೆಲ್ ನಲ್ಲಿರುತ್ತವೆ ಇವುಗಳು BTS ಅಥವಾ ಬೇಸ್ ಸ್ಟೇಷನ್ ಕಂಟ್ರೋಲರ್ ನೊಂದಿಗೆ ಕನೆಕ್ಟ್ ಆಗಿರುತ್ತದೆ ಮುಂದಕ್ಕೆ ನಾವು MSC ಅಥವಾ ಮೊಬೈಲ್ ಸ್ವಿಚಿಂಗ್ ಸೆಂಟರ್ ಅನ್ನು ನೋಡೋಣ ಪಬ್ಲಿಕ್ ಲ್ಯಾಂಡ್ ಮೊಬೈಲ್ ನೆಟ್ವರ್ಕ್ ನ ಸ್ವಿಚಿಂಗ್ ನೋಡ್ ಹ್ಯಾಂಡ್ಆಫ್ ನಂತಹ ರೇಡಿಯೋ ರಿಸೋರ್ಸ್ ಗಳ ಅಲೋಕೇಶನ್ ಅನ್ನು ಮ್ಯಾನೇಜ್ ಮಾಡುತ್ತದೆ ಹಾಗು ಸಬ್ಸ್ಕ್ರೈಬರ್ ಗಳ ಮೊಬಿಲಿಟಿ ಉದಾಹರಣೆಗೆ ಲೊಕೇಶನ್ರಿಜಿಸ್ಟ್ರೇಷನ್ etc ಹಾಗು ಅದರಲ್ಲಿ ಹಲವು MS ಗಳು ಈ PLMN ನಲ್ಲಿ ಇರಬಹುದು ನಿಮ್ಮ ಬಳಿ ಇಂತಹ MSC ಗಳು ಇಲ್ಲಿನ ಈ ಪಬ್ಲಿಕ್ ಲ್ಯಾಂಡ್ ಮೊಬೈಲ್ ನೆಟ್ವರ್ಕ್ ನಲ್ಲಿ ತುಂಬಾ ಇರಬಹುದು ನಂತರ ನಿಮ್ಮ ಬಳಿ ಇರುವುದು ಒಂದು GMSC ಇದೊಂದು MSC ಗೇಟ್ ವೇ ಆಗಿದೆ ನಿಮ್ಮಈ MSC ಯು ಗೇಟ್ ವೇ ಯೊಂದಿಗೆ ಕನೆಕ್ಟ್ ಆಗಿದೆ ಸೋ ನಿಮ್ಮ ಬಳಿ ಈ MSC ಗೇಟ್ ವೇ ಇದೆ ಇದು ಮೊಬೈಲ್ ನೆಟ್ವರ್ಕ್ ಅನ್ನು ಫಿಕ್ಸ್ಡ್ ನೆಟ್ವರ್ಕ್ ಗೆ ಕನೆಕ್ಟ್ ಮಾಡುತ್ತದೆ ಹಾಗು ನಾವು ಸಾಮಾನ್ಯವಾಗಿ ಹೇಳುತ್ತೇವೆ ನಾವು ಮನೆಯಲ್ಲಿದ್ದೇವೆ ಅಥವಾ ನಾವು ತಿರುಗಾಡುತ್ತಿದ್ದೇವೆ ಎಂಬುದಾಗಿ ಇದಕ್ಕಾಗಿ HLR ಅಥವಾ ಹೋಮ್ ಲೊಕೇಷನ್ ರಿಜಿಸ್ಟರ್ ಹಾಗು ಇನ್ನೊಂದು ಎಂದರೆ VLR ಅಥವಾ ವಿಸಿಟರ್ ಲೊಕೇಷನ್ ರಿಜಿಸ್ಟರ್ ಗಳನ್ನು ಉಪಯೋಗಿಸುತ್ತಾರೆ ಇವುಗಳು ಎರಡು ಮಹತ್ವವಾದ ಈ GSM ನ ವಿಷಯವಾಗಿದೆ ಹಾಗು ಈ MSC ಯು ಮಾಹಿತಿಯನ್ನು ಈ HLR ನ ಜೊತೆಗೆ ಬದಲಾವಣೆ ಮಾಡುತ್ತದೆ ಹಾಗು ಈ VLR ವು ತಾತ್ಕಾಲಿಕ ಮಾಹಿತಿಯನ್ನು ಹೊಂದಿರುತ್ತದೆ ನೀವು ಲೊಕೇಷನ್ A ಯಿಂದ ಹೊರಡುವಿರಿ ನಿಮ್ಮ ಮನೆಯ ಲೊಕೇಷನ್ ನಿಂದ ಲೊಕೇಷನ್ B ಗೆ ಹೋಗುವಿರಿ ಇದು ನಿಮ್ಮ ಭೇಟಿ ನೀಡುವ ಸ್ಥಳವಾಗಿದೆ ಅಲ್ಲಿ ನಮ್ಮ ಬಳಿ ಈ ವಿಸಿಟರ್ ರಿಜಿಸ್ಟರ್ ಇರುತ್ತದೆ ಅದು MSC ಸರ್ವೀಸ್ ಏರಿಯಾದಲ್ಲಿ ಈಗ ಲೊಕೇಟ್ ಆಗಿರುವ ಮೊಬೈಲ್ ಸಬ್ಸ್ಕ್ರೈಬರ್ ನ ಬಗ್ಗೆ ತಾತ್ಕಾಲಿಕ ಮಾಹಿತಿಯನ್ನು ಹೊಂದಿರುತ್ತದೆ ಆದರೆ ಇವುಗಳ HLR ವು ಬೇರೆ ಎಲ್ಲಾ ಕಡೆ ಇರುತ್ತದೆ ಆದರೆ ಇದು ಈಗ ಬೇರೆ ಲೊಕೇಷನ್ ಗೆ ವಿಸಿಟರ್ ಆಗಿದೆ ಸೋ ಇದು ಸರಿಯಾಗಿ ಮೊಬೈಲ್ ಸ್ಟೇಷನ್ ನ ಬಗ್ಗೆ ನಾನು ಮೊದಲೇ ಡಿಸ್ಕಸ್ ಮಾಡಿರುತ್ತೇನೆ ಬೇಸ್ ಟ್ರಾನ್ಸೀವರ್ ಸ್ಟೇಷನ್ ಅಂದರೆ BTS ಬೇಸ್ ಸ್ಟೇಷನ್ ಕಂಟ್ರೋಲರ್ ಮೊಬೈಲ್ ಸ್ವಿಚಿಂಗ್ ಸೆಂಟರ್ ಒಂದು ಗೇಟ್ ವೇ MSC ಅಂದರೆ ಗೇಟ್ ವೇ ಮೊಬೈಲ್ ಸ್ವಿಚಿಂಗ್ ಸೆಂಟರ್ ಹೋಮ್ ಲೊಕೇಷನ್ ರಿಜಿಸ್ಟರ್ ಹಾಗು ವಿಸಿಟರ್ ಲೊಕೇಷನ್ ರಿಜಿಸ್ಟರ್ ಇವುಗಳನ್ನು ನಾನು ಮೊದಲೇ ಡಿಸ್ಕಸ್ ಮಾಡಿದ್ದೇನೆ ಈಗ ಇದೊಂದು ಮಹತ್ವವಾದ ವಿಷಯ ಯಾವುದೆಂದರೆ GSM ಐಡೆಂಟಿಫೈಯರ್ಗಳು GSM ಅನ್ನು ಹೇಗೆ ಕಂಡುಹಿಡಿಯಬಹುದು ಅದು ಒಂದು ಬಗೆಯ ಯುನಿಕ್ ಐಡೆಂಟಿಟಿ ಯನ್ನು ಹೊಂದಿದೆ ಮೊದಲನೆಯದು ಇಂಟರ್ನ್ಯಾಷನಲ್ ಮೊಬೈಲ್ ಸಬ್ಸ್ಕ್ರೈಬರ್ ಐಡೆಂಟಿಟಿ ಇದನ್ನು IMSI ಎಂದು ಕರೆಯಲಾಗುತ್ತದೆ ಇದು ಯುನಿಕ್ ಆದ 15 ಡಿಜಿಟ್ ನ ಸರ್ವೀಸ್ ಪ್ರೊವೈಡರ್ ನು ಕೊಟ್ಟಿರುವ ಸಂಖ್ಯೆಯಾಗಿದೆ ಸೋ ನೀವು ನಿಜವಾಗಿ ಒಬ್ಬ ಸರ್ವೀಸ್ ಪ್ರೊವೈಡರ್ ನಿಂದ ಸರ್ವೀಸ್ ಅನ್ನು ತೆಗೆದುಕೊಳ್ಳುವುದು ಆಗಿದೆ ಇದನ್ನು ಅವರು ನಮ್ಮ ಕಂಟ್ರಿ ಕೋಡ್ ನೊಂದಿಗೆ ಅಸೈನ್ ಮಾಡುವುದಾಗಿದೆ ನೀವು ಬೇರೆ ದೇಶಕ್ಕೆ ಹೋದರೆ ಹಾಗು ಇದನ್ನು ನೀವು ಉಪಯೋಗಿಸಿದರೆ ಆಗ ಅಲ್ಲಿಯ ಕಂಟ್ರಿ ಕೋಡ್ ಅನ್ನು ಅದಕ್ಕೆ ಅಟ್ಯಾಚ್ ಮಾಡುತ್ತಾರೆ ಮುಂದಿನದು ಇಂಟರ್ನ್ಯಾಷನಲ್ ಮೊಬೈಲ್ ಸ್ಟೇಷನ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ಅಥವಾ IMEI ನಂಬರ್ ಇದು ಯುನಿಕ್ ಆದ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಕೊಟ್ಟ 15 ಡಿಜಿಟ್ ನಂಬರ್ ಆಗಿದೆ ಮ್ಯಾನುಫ್ಯಾಕ್ಚರ್ ಮಾಡುವವನು ಆ ನಿರ್ದಿಷ್ಟ ವಾದ ಡಿವೈಸ್ ಅನ್ನು ಮಾಡುವಾಗ ಅದಕ್ಕೆ ಯುನಿಕ್ ನಂಬರ್ ಅನ್ನು ಕೊಡಲಾಗುತ್ತದೆ ಇದನ್ನು IMEI ನಂಬರ್ ಎನ್ನುತ್ತಾರೆ ಆಗ ಅಲ್ಲಿ ಒಂದು ತಾತ್ಕಾಲಿಕ ಮೊಬೈಲ್ ಸಬ್ಸ್ಕ್ರೈಬರ್ ಐಡೆಂಟಿಟಿ ಇರಬಹುದು ಇದು 32 ಬಿಟ್ ನ ನಂಬರ್ ಆಗಿದೆ ಇದನ್ನು ನೀವು ಬೇರೆ ಕಡೆ ಹೋದಾಗ VLR ನಿಂದ ಕೊಡಲಾಗುವ ಯುನಿಕ್ ಆಗಿ VLR ನ ರೀಜನ್ ನ ಒಳಗಿನ ಮೊಬೈಲ್ ಸ್ಟೇಷನ್ ಅನ್ನು ಕಂಡುಹಿಡಿಯಲು ಬಳಸುತ್ತಾರೆ ಸೋ ಇದು ಎಷ್ಟು ಜನರು ಬೇರೆ ಪ್ರದೇಶದಿಂದ ಈ ಪ್ರದೇಶಕ್ಕೆ ಬರುತ್ತಾರೆ ಎಂಬುದನ್ನು ಸಹ ಲೆಕ್ಕಾಚಾರ ಮಾಡುತ್ತದೆ ಅವರು ಈ 32 ಬಿಟ್ ನಂಬರ್ ಅನ್ನು ಅಲ್ಲಿ ಹೋಗುವ ಮೊಬೈಲ್ ಗಳಿಗೆ ಸಿಗಲಿಕ್ಕಾಗಿ ಕೊಡುತ್ತಾರೆ ಈಗ ಈ AT ಕಮಾಂಡ್ ಗಳನ್ನು GSM ಮೊಡ್ಯುಲ್ ಅನ್ನು ಸೆಟಪ್ ಮಾಡಲು ಉಪಯೋಗಿಸುತ್ತಾರೆ ಈ GSM ಮೊಡೆಮ್ ಅನ್ನು ನಾವು AT ಕಮಾಂಡ್ ಗಾಗಿ ಉಪಯೋಗಿಸುತ್ತೇವೆ ಇದನ್ನು ನಾವು ನಮ್ಮ ಕೋಡ್ ನಲ್ಲಿ ಉಪಯೋಗಿಸಿದ್ದೇವೆ ಮುಂದಕ್ಕೆ ನಾನು ತೋರಿಸುತ್ತೇನೆ AT ಕಮಾಂಡ್ ಗಳನ್ನು ಮೋಡೆಮ್ ನ ಫಂಕ್ಷನಾಲಿಟಿಯನ್ನು ಕಂಟ್ರೋಲ್ ಮಾಡಲು ಉಪಯೋಗಿಸುತ್ತಾರೆ ಹಾಗು ಈ ಕಮಾಂಡ್ ಗಳನ್ನು GSM ಅಥವಾ GPRS ಮೋಡೆಮ್ ಅನ್ನು ಈ ಮಾಹಿತಿ ಹಾಗು ಸರ್ವೀಸ್ ಅನ್ನು ಆಕ್ಸೆಸ್ ಮಾಡಲು ಉಪಯೋಗಿಸುತ್ತಾರೆ ಈ ಮಾಹಿತಿಗಳು ಯಾವುವು ಮಾಹಿತಿ ಹಾಗು ಮಾಡೆಮ್ ನ ಕಾನ್ಫಿಗರೇಶನ್ ಹಾಗು ಸಿಮ್ ಕಾರ್ಡ್ ಮಾಹಿತಿ ಯಾವುದುನನ್ನ ಅರ್ಥ ಯಾವ ಬಗೆಯ ಸಿಮ್ ಕಾರ್ಡ್ ಅನ್ನು ನಾವು ಬೇರೆ MODEM ನ ಬಗೆಗಿನ ಕಾನ್ಫಿಗರೇಷನ್ etc SMS ಸರ್ವೀಸ್MMS ಸರ್ವೀಸ್ ಫ್ಯಾಕ್ಸ್ ಸರ್ವೀಸ್ ಹಾಗು ಇದರೊಂದಿಗೆ ಡೇಟಾ ಹಾಗು ಮೊಬೈಲ್ ನೆಟ್ವರ್ಕ್ ನ ಮೇಲಿನ ವೋಯ್ಸ್ ಲಿಂಕ್ ಸೋ ಅದು ಈ ಎಲ್ಲಾ ಸರ್ವೀಸ್ ಗಳನ್ನು ಕೊಡುತ್ತದೆ ನಮ್ಮ ಕೇಸ್ ನಲ್ಲಿ ನಾವು SMS ಸರ್ವೀಸ್ ಅನ್ನು ಉಪಯೋಗಿಸಿದ್ದೇವೆ ನೀವು GPRS ಸರ್ವೀಸ್ ಅನ್ನು ಸಹ ಉಪಯೋಗಿಸಿ ಪ್ಯಾಕೆಟ್ ಅನ್ನು ಕಳುಹಿಸಬಹುದುಆದರೆ ನಮ್ಮ ಕೇಸ್ ನಲ್ಲಿ ನಾವು ನಿಮಗೆ SMS ಸರ್ವೀಸ್ ಅನ್ನು ಹೇಗೆ ಉಪಯೋಗಿಸಬಹುದು ಎಂದು ತೋರಿಸುತ್ತೇವೆ ಇದು SIM900A GPS GPRS MODEM ಸೋ ನೀವು ನೋಡಬಹುದು ಚಿಪ್ ಯಾವುದೇ ಆಗಿರಬಹುದು ಇದು ಚಿಪ್ ನ ಏರಿಯಾಕ್ಕಾಗಿ ಹಾಗು ಇದು SIM900 ನಾನು ಹಿಂದಿನ ಪಾಠದಲ್ಲಿ ಹೇಳಿರುವ ಹಾಗೆ SIM900A ಯು ಕ್ವಾಡ್ ಬ್ಯಾಂಡ್ GPS GPRS ನ ಎಂಜಿನ್ ಆಗಿದೆ ಇದು ನಾಲ್ಕು ಫ್ರೀಕ್ವೆನ್ಸಿ ಮೇಲೆ ಕೆಲಸ ಮಾಡುತ್ತದೆ 850 ಮೆಗಾಹರ್ಟ್ಝ್ 900 ಮೆಗಾಹರ್ಟ್ಝ್ 1800 ಮೆಗಾಹರ್ಟ್ಝ್1900 ಮೆಗಾಹರ್ಟ್ಝ್ ಆಗಿದೆ ಹಾಗು ಇದನ್ನು PC ಯ ಸೀರಿಯಲ್ ಪೋರ್ಟ್ ನೊಂದಿಗೆ ಡೈರೆಕ್ಟ್ ಆಗಿ ಇಂಟರ್ಫೇಸ್ ಮಾಡಬಹುದು ಬಾಡ್ ರೇಟ್ ಅನ್ನು 9600 ನಿಂದ 115200 ವರೆಗೆ AT ಕಮಾಂಡ್ ನ ಮೂಲಕ ಇಡಬಹುದು ಕನೆಕ್ಷನ್ ವು ಫೇರ್ ಆಗಿ ನೇರವಾಗಿದೆ ಡಿಜಿಟಲ್ ಪಿನ್ ಗಳಾದ RXD ಹಾಗು TXD ಇದು ರಿಸೀವರ್ ಹಾಗು ಟ್ರಾನ್ಸ್ ಮಿಟರ್ ಇವುಗಳು ಡಿಜಿಟಲ್ ಪೋರ್ಟ್ ಲೈನ್ ಗಳಿಗೆ ಕನೆಕ್ಟ್ ಆಗಿರುತ್ತದೆ ನಾವು ಹೇಗೆ ಕನೆಕ್ಟ್ ಮಾಡಿದ್ದೇವೆ ಎಂಬುದನ್ನು ನೋಡೋಣ ಒಂದು ಎಕ್ಸ್ಟರ್ನಲ್ ಪವರ್ ಸಪ್ಲೈ ಅನ್ನು ಒಂದು ಅಡಾಪ್ಟರ್ ನ ಮೂಲಕ ಕೊಡಬೇಕಾಗುತ್ತದೆ ಹಾಗು ಇದರೊಂದಿಗೆ 5 ವೋಲ್ಟ್ ಹಾಗು ಗ್ರೌಂಡ್ ಪಿನ್ ಗಳು ಬೇರೆ ಸರ್ಕ್ಯೂಟ್ ಗಳಿಗೆ ಬೇಕಾಗುತ್ತದೆ ಈ ರೀತಿಯಾಗಿ ಕನೆಕ್ಷನ್ ಆಗುತ್ತದೆ ಇದು ಆರ್ಡಿನೊ ಯುನೊ ಬೋರ್ಡ್ ಆಗಿದೆ ಇದು 5 ವೋಲ್ಟ್ ನ ಪಿನ್ ಇದು GSM ನ 5 ವೋಲ್ಟ್ ನ ಪಿನ್ ಗೆ ಕನೆಕ್ಟ್ ಆಗಿದೆ ಹಾಗು ಇದು ಗ್ರೌಂಡ್ ಗಾಗಿ ಇದು GSM ನ ಗ್ರೌಂಡ್ ಗೆ ಕನೆಕ್ಟ್ ಆಗಿದೆ ಹಾಗು ಈ GSM ನ ರಿಸೀವರ್ ವು ಈ ಪಿನ್ ನ ಟ್ರಾನ್ಸ್ಮಿಟರ್ ಪಿನ್ ಗೆ ಕನೆಕ್ಟ್ ಆಗಿದೆ ಹಾಗು ಈ ಪಿನ್ ನ ಟ್ರಾನ್ಸ್ಮಿಟರ್ ವು ಆರ್ಡಿನೊ ಬೋರ್ಡ್ ನ ರಿಸೀವರ್ ನೊಂದಿಗೆ ಕನೆಕ್ಟ್ ಮಾಡಬೇಕು ನಾವು ಈ ನಿರ್ದಿಷ್ಟವಾದ ವಿಷಯವನ್ನು ತಿಳಿಯಬೇಕು ನಾನು ಹೇಳಿದಾಗ ಇದು ಕೆಲವು ಡೇಟಾವನ್ನು ಕಳುಹಿಸುತ್ತದೆ ಕೆಲವು ಡೇಟಾವನ್ನು ರಿಸೀವ್ ಮಾಡುತ್ತದೆ ಇದು ಕೆಲವು ಡೇಟಾವನ್ನು ಕಳುಹಿಸುತ್ತದೆ ಹಾಗು ಇದು ಆ ಡೇಟಾವನ್ನು ರಿಸೀವ್ ಮಾಡುತ್ತದೆ ಸೋ ಒನ್ ವೇ ಕಮ್ಯುನಿಕೇಶನ್ ವು ಇಲ್ಲಿಂದ ಇಲ್ಲಿಗೆ ಸೋಈ ಆರ್ಡಿನೊ ಬೋರ್ಡ್ ನ TX ಪಿನ್ ಅನ್ನು ಈ SIM ಮೊಡ್ಯುಲ್ ನ RX ಪಿನ್ ನೊಂದಿಗೆ ಕನೆಕ್ಟ್ ಮಾಡಬೇಕು ಹಾಗು ಆರ್ಡಿನೊವಿನ RX ಪಿನ್ ವು ಈ ನಿರ್ದಿಷ್ಟವಾದ ಮೋಡೆಲ್ TX ಪಿನ್ ನೊಂದಿಗೆ ಕನೆಕ್ಟ್ ಮಾಡಬೇಕು ಸೋ ನಾವು ಸರಿಯಾಗಿ ನೋಡಬೇಕಾದದ್ದು ಈ ಕನೆಕ್ಷನ್ ವು ಸರಿಯಾಗಿ ನಡೆದಿದೆ ಎಂಬುದಾಗಿದೆ ಮುಂದಕ್ಕೆ ನಾನು ಬ್ಲೂಟೂತ್ ನ ಬಗ್ಗೆ ಮಾತನಾಡುತ್ತೇನೆ ನಾವೆಲ್ಲರೂ ನಮ್ಮ ಮೊಬೈಲ್ ಫೋನ್ ನಲ್ಲಿ ಬ್ಲೂಟೂತ್ ಅನ್ನು ಫೋಟೋ ಅನ್ನು ಅಥವಾ ಬೇರೆ ಯಾವುದೇ ಡೇಟಾ ವನ್ನು ಟ್ರಾನ್ಸ್ಫರ್ ಮಾಡಲು ಉಪಯೋಗಿಸಿರುತ್ತೇವೆ ನಾನು ಈಗ ಬ್ಲೂ ಟೂತ್ ನ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಇದು ಮೊಬೈಲ್ ಫೋನ್ಕಂಪ್ಯೂಟರ್ ಹೆಡ್ಫೋನ್ ಸ್ಪೀಕರ್ ಹಾಗು ಬೇರೆ ಎಲೆಕ್ಟ್ರಾನಿಕ್ ಡಿವೈಸ್ ಗಳ ಶಾರ್ಟ್ ರೇಂಜ್ ವೈರ್ಲೆಸ್ ಕಮ್ಯುನಿಕೇಶನ್ ನ ಸ್ಟ್ಯಾಂಡರ್ಡ್ ಆಗಿದೆ ಈ ದಿನಗಳಲ್ಲಿ ವೈರ್ಲೆಸ್ ಮೌಸ್ ಹಾಗೂ ವೈರ್ಲೆಸ್ ಕೀಬೋರ್ಡ್ ಅನ್ನು ನೀವು ನೋಡಿರಬಹುದು PC ಹಾಗು ಡಿವೈಸ್ ನ ನಡುವಿನ ಕಮ್ಯುನಿಕೇಶನ್ ಅನ್ನು ಬ್ಲೂ ಟೂತ್ ಮೂಲಕ ಮಾಡುತ್ತದೆ ಇದು ಕಮ್ಯುನಿಕೇಶನ್ ಗಾಗಿ 2 4 ಗೀಗಾಹರ್ಟ್ಝ್ ಫ್ರೀಕ್ವೆನ್ಸಿ ಯನ್ನು ಉಪಯೋಗಿಸುತ್ತದೆ ಹಾಗು ಇದರ ರೇಂಜ್ 10 ಮೀಟರ್ ಗಳು ಸೋ ಕಮ್ಯುನಿಕೇಶನ್ ನ ರೇಂಜ್ ವು ತುಂಬಾ ದೊಡ್ಡದಾಗಿಲ್ಲ ಮೊದಲಿನ GSM ಮೊಡ್ಯುಲ್ ನಲ್ಲಿ ನಾವು ಒಂದು SIM ಮೊಡ್ಯುಲ್ ಅನ್ನು ಉಪಯೋಗಿಸಿದ್ದೇವೆ ಅದು SMS ನ ಮೂಲಕ ಡೇಟಾವನ್ನು ಕಳುಹಿಸುತ್ತದೆ ಒಂದು ವೇಳೆ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ನೀವು ಮೆಸೇಜ್ ಅನ್ನು ಯಾವುದೇ ಕಡೆಗೆ ಕಳುಹಿಸಬಹುದು ಯಾವುದೇ ಮೊಬೈಲ್ ನಂಬರ್ ಗೆ ಹಾಗು ರೇಂಜ್ ವು ಲಿಮಿಟೆಡ್ ಆಗಿಲ್ಲ ಆದರೆ ಇದು 10 ಮೀಟರ್ ಗೆ ಮಾತ್ರ ಅನ್ವಯವಾಗುತ್ತದೆ ಟಿಪಿಕಲ್ ಡೇಟಾ ಟ್ರಾನ್ಸ್ಫರ್ ನ ವೇಗದಲ್ಲಿ ಬ್ಲೂ ಟೂತ್2 0 ನ ವೇಗವು 4Mbpsವರೆಗೆ ಇದೆ ಹಾಗು ಬ್ಲೂ ಟೂತ್3 0 ಗೆ 24Mbps ಕೆಲವು ಇತ್ತೀಚಿನ ವರ್ಷನ್ ಸಹ ಸಿಗುತ್ತವೆ ಆರ್ಡಿನೊ ಒಂದಿಗೆ ಕಂಪ್ಯಾಟಿಬಲ್ ಬ್ಲೂ ಟೂತ್ ಮೊಡ್ಯುಲ್ ಗಳು ಸಹ ದೊರೆಯುತ್ತದೆ ಹಾಗು ಇದರೊಂದಿಗೆ STM ಜೊತೆ ಸಹ ಕಂಪ್ಯಾಟಿಬಲ್ ಆಗಿರುತ್ತದೆ ಬ್ಲೂಟೂತ್ ಮೊಡ್ಯುಲ್ ಗಳು ಯಾವುದೇ ಬೋರ್ಡ್ ನೊಂದಿಗೆ ಕಂಪ್ಯಾಟಿಬಲ್ ಆಗುತ್ತದೆ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತದೆ ಹಾಗು ನೀವು ಅದನ್ನು ಉಪಯೋಗಿಸಲು ಸರಿಯಾದ ಕಮಾಂಡ್ಅನ್ನು ಉಪಯೋಗಿಸಬೇಕು ನಾವು ಈ HC 06 ಬ್ಲೂ ಟೂತ್ ಮೊಡ್ಯುಲ್ ಅನ್ನು ನೋಡೋಣ ಇದು ಬ್ಲೂ ಟೂತ್ ಮೊಡ್ಯುಲ್ ಇದನ್ನು ನಾವು ನಮ್ಮ ಎಕ್ಸ್ಪರಿಮೆಂಟ್ ನಲ್ಲಿ ಸಹ ಉಪಯೋಗಿಸಿದ್ದೇವೆ ಇದು 5 ವೋಲ್ಟ್ ಗ್ರೌಂಡ್ ಹಾಗು ಇದು TX ಹಾಗು ಇದು RX ಗಳನ್ನು ಹೊಂದಿದೆ ಇದೊಂದು ಕ್ಲಾಸ್ 2 ಬ್ಲೂ ಟೂತ್ ಮೊಡ್ಯುಲ್ ಆಗಿದೆ ಸೀರಿಯಲ್ ಡೇಟಾ ಇಂಟರ್ಫೇಸ್ ಅನ್ನು ಸಹ ಹೊಂದಿದೆ ಇದನ್ನು ಮಾಸ್ಟರ್ ಆಗಿ ಅಥವಾ ಸ್ಲೇವ್ ಆಗಿ ಉಪಯೋಗಿಸಬಹುದು ಬೇಸಿಕ್ ಆಗಿ ಇವುಗಳು ಕೆಲವು ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಆಗಿದೆ ಇದನ್ನು ನಾನು ಮೊದಲೇ ಡಿಸ್ಕಸ್ ಮಾಡಿದ್ದೇನೆ ಉದಾಹರಣೆಗೆ 2 4 ಗೀಗಾಹರ್ಟ್ಝ್ ಫ್ರೀಕ್ವೆನ್ಸಿ 3 3 ವೋಲ್ಟ್ DC ಪವರ್ ಸಪ್ಲೈ ಗರಿಷ್ಟ ವೇಗವು 3Mbps ಸ್ಲೀಪ್ ಮೋಡ್ ನಲ್ಲಿ ಡಿಫಾಲ್ಟ್ಸಾಮಾನ್ಯವಾಗಿ ಬಾಡ್ರೇಟ್ ವು 9600 ಆಗಿರುತ್ತದೆ ಸೋ ಇದು ಟಿಪಿಕಲ್ ಆದ ಆರ್ಡಿನೊ ಇಂಟರ್ಫೇಸ್ ಆಗಿದೆ ನೀವು ನೋಡಿದರೆ ಎಲ್ಲಿ Vcc ಯು 5 ವೋಲ್ಟ್ ಗೆ ಕನೆಕ್ಟ್ ಆಗಿದೆ ಗ್ರೌಂಡ್ ಎಲ್ಲಿ ಕನೆಕ್ಟ್ ಆಗಿದೆ TX ವು ಪಿನ್ 2 ಒಂದಿಗೆ ಕನೆಕ್ಟ್ ಆಗಿದೆ RX ಯಾವುದರೊಂದಿಗೆ ಹಾಗು RX ವು ಪಿನ್ 3 ವೊಂದಿಗೆ ಕನೆಕ್ಟ್ ಆಗಿದೆ ಇದು TX ಆಗಿತ್ತು ಧನ್ಯವಾದಗಳು